ಕೊನೆಯ ತರಗತಿಯ ಸಂಕ್ಷಿಪ್ತ ವಿಮರ್ಶೆಯೊಂದಿಗೆ ಪ್ರಾರಂಭಿಸೋಣ ಕೊನೆಯ ತರಗತಿಯಲ್ಲಿ ನಾವು ಟ್ರಾನ್ಸಿಸ್ಟರ್ ಗಳನ್ನು ನೋಡಲು ಪ್ರಾರಂಭಿಸಿದ್ದೇವೆ ಟ್ರಾನ್ಸಿಸ್ಟರ್ ಗಳು 3 ಟರ್ಮಿನಲ್ 2 ಜಂಕ್ಷನ್ ಸಾಧನಗಳಾಗಿವೆ ನಾವು ಮೊದಲು ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ಗಳನ್ನು ನೋಡುವ ಮೂಲಕ ಪ್ರಾರಂಭಿಸಿದ್ದೇವೆ ಆದ್ದರಿಂದ PNP ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ನ ಸಂದರ್ಭದಲ್ಲಿ ನಾವು n ಪ್ರದೇಶವನ್ನು ಹೊಂದಿದ್ದೇವೆ ಅದು ನಿಮ್ಮ ಸೊರ್ಸ್ ಆಗಿತ್ತು ಅದರ ಮೂಲಕ ನಿಮ್ಮ ಹೋಲ್ಗಳಾಗಿರುವ ಅಲ್ಪಸಂಖ್ಯಾತ ಕ್ಯಾರಿಯರ್ಗಳು ಎಮಿಟರ್ ನಿಂದ ಕಲೆಕ್ಟರ್ ಗೆ ಹೋಗುತ್ತವೆ BJT ನಂತರ ನಾವು ಜಂಕ್ಷನ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ JFET ಅನ್ನು ನೋಡಿದ್ದೇವೆ JFET ನ ಸಂದರ್ಭದಲ್ಲಿ ನಾವು n ಚಾನೆಲ್ ಅನ್ನು ಹೊಂದಿದ್ದೆವು ಮತ್ತು p ಪ್ರದೇಶಕ್ಕೆ ವೋಲ್ಟೇಜ್ ಅನ್ನು ಅನ್ವಯಿಸುವ ಮೂಲಕ ಚಾನಲ್ನ ಅಗಲವನ್ನು ನಿಯಂತ್ರಿಸಲಾಲಾಗಿತ್ತು ಆದ್ದರಿಂದ ನಾವು ಸೊರ್ಸ್ ಮತ್ತು ಡ್ರೈನ್ ಅನ್ನು ಹೊಂದಿರುವಾಗ ಇದು ಮೂಲಭೂತವಾಗಿ ಗೇಟ್ ಅನ್ನು ರೂಪಿಸುತ್ತದೆ ಮತ್ತು ಕರೆಂಟ್ ಸೊರ್ಸ್ದಿಂದ n ಚಾನೆಲ್ ಮೂಲಕ ಡ್ರೈನ್ಗೆ ಹೋಗುತ್ತದೆ ಆದ್ದರಿಂದ BJT ಪ್ರಸ್ತುತ ನಿಯಂತ್ರಣ ಸಾಧನವಾಗಿದೆ ಮತ್ತು ನಂತರ JFET ವೋಲ್ಟೇಜ್ ನಿಯಂತ್ರಣ ಸಾಧನವಾಗಿದೆ ಹಿಂದಿನ ತರಗತಿಯ ಕೊನೆಯಲ್ಲಿ ನಾವು ಮೆಟಲ್ ಆಕ್ಸೈಡ್ ಸೆಮಿ ಕಂಡಕ್ಟರ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಅನ್ನು ನೋಡಲು ಪ್ರಾರಂಭಿಸಿದ್ದೇವೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಸಾಧನವು ಸಮತೋಲನದಲ್ಲಿರುವಾಗ ಚಾನಲ್ ಆರಂಭದಲ್ಲಿ ಇರುವುದಿಲ್ಲ ಆದರೆ ಪಕ್ಷಪಾತವನ್ನು ಅನ್ವಯಿಸುವ ಮೂಲಕ ಚಾನಲ್ ಅನ್ನು ರಚಿಸಲಾಗಿದೆ ನಾವು ಲೋಹದ ಆಕ್ಸೈಡ್ ಸೆಮಿಕಂಡಕ್ಟರ್ ಜಂಕ್ಷನ್ನ ಉದಾಹರಣೆಯನ್ನು ನೋಡಿದ್ದೇವೆ ಈ ಸಂದರ್ಭದಲ್ಲಿ ನಾವು ಲೋಹವನ್ನು ಹೊಂದಿದ್ದೇವೆ ನಾವು p ಟೈಪ್ ಅರೆವಾಹಕವನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಈ 2 ರ ನಡುವೆ ಪಕ್ಷಪಾತವನ್ನು ಅನ್ವಯಿಸುತ್ತೇವೆ ಲೋಹವನ್ನು ಧನಾತ್ಮಕವಾಗಿ ಸಂಪರ್ಕಿಸಲಾಗಿದೆ ಮತ್ತು p ಟೈಪ್ ಅರೆವಾಹಕವು ಋಣಾತ್ಮಕವಾಗಿ ಸಂಪರ್ಕ ಹೊಂದಿದೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನೀವು ಲೋಹದ ಬದಿಯಲ್ಲಿ ಧನಾತ್ಮಕ ಆವೇಶವನ್ನು ಹೊಂದಿದ್ದೀರಿ ಈಗ ಋಣಾತ್ಮಕ ಆವೇಶವಿದೆ ಅದು p ಮಾದರಿಯ ವಸ್ತುವಿನ ಮೂಲಕ ಮೇಲ್ಮೈಯಲ್ಲಿ ಮಾತ್ರವಲ್ಲದೆ ಕೆಲವು ಜಂಕ್ಷನ್ನೊಳಗೆ ಬೃಹತ್ ಪ್ರಮಾಣದಲ್ಲಿ ವಿಸ್ತರಿಸುತ್ತದೆ ಆದ್ದರಿಂದ ನಾವು 2 ಪ್ರದೇಶಗಳನ್ನು ಹೊಂದಿದ್ದೇವೆ ನಾವು ಸವಕಳಿ ಪ್ರದೇಶ ಎಂದು ಕರೆಯುವ ಒಂದು ಪ್ರದೇಶವನ್ನು ನಾವು ವ್ಯಾಖ್ಯಾನಿಸುತ್ತೇವೆ ಸವಕಳಿ ಪ್ರದೇಶದಲ್ಲಿ ವಸ್ತುವು ಇನ್ನೂ p ಟೈಪ್ ಆಗಿದೆ ಆದರೆ ಹೋಲ್ಗಳ ಸಾಂದ್ರತೆಯು NA ಗಿಂತ ಕಡಿಮೆಯಾಗಿದೆ ಇದು ನಿಮ್ಮ ಅಕ್ಸೆಪ್ಟಾರ್ ಸಾಂದ್ರತೆಯಾಗಿದೆ ಮತ್ತು ನಾವು ಮತ್ತಷ್ಟು ಪಕ್ಷಪಾತವನ್ನು ಅನ್ವಯಿಸುತ್ತೇವೆ ನಿಮ್ಮ ವಿಲೋಮ ಪ್ರದೇಶವಾಗಿರುವ ಪ್ರದೇಶವನ್ನು ನಾವು ವ್ಯಾಖ್ಯಾನಿಸಿದ್ದೇವೆ ಆ ಸಂದರ್ಭದಲ್ಲಿ ನೀವು n p ಅನ್ನು ಹೊಂದಿದ್ದೀರಿ ಆದ್ದರಿಂದ ನಿಮ್ಮ p ಟೈಪ್ ಮೆಟೀರಿಯಲ್ನಲ್ಲಿ ರಚಿಸಲಾದ n ಚಾನೆಲ್ ಅನ್ನು ನೀವು ಹೊಂದಿರುವಿರಿ ಆದ್ದರಿಂದ ಇಂದು ನಾವು ಇದನ್ನು ಮತ್ತಷ್ಟು ವಿಷಯ ತೆಗೆದುಕೊಳ್ಳುತ್ತೇವೆ ಮತ್ತು MOSFET ನ ಬಗ್ಗೆ ನೋಡಲಿದ್ದೇವೆ ನಾನು ಮಾಡಲಿರುವ ಮೊದಲ ವಿಷಯವೆಂದರೆ MOSFET ಸಾಧನದ ರಚನೆಯನ್ನು ಸೆಳೆಯುವುದು ಇದರಿಂದ ನಾವು I V ಗುಣಲಕ್ಷಣಗಳನ್ನು ನೋಡಬಹುದು ಆದ್ದರಿಂದ ನಾವು MOSFET ನ ಸೊರ್ಸ್ ರಚನೆಯನ್ನು ನೋಡೋಣ ಆದ್ದರಿಂದ ನನ್ನಲ್ಲಿ ಬೃಹತ್ ಸೆಮಿಕಂಡಕ್ಟರ್ ವಸ್ತುವನ್ನು ನಾನು ಹೊಂದಿದ್ದೇನೆ ನಾವು ಅದನ್ನು ಇನ್ನೂ p ಟೈಪ್ ಆಗಿ ಇರಿಸುತ್ತೇವೆ ಇದರಲ್ಲಿ ಮೆಟಾಲೈಸೇಶನ್ ಪದರವಿದೆ ಆದ್ದರಿಂದ ನಾವು ವಿದ್ಯುತ್ ಸಂಪರ್ಕಗಳನ್ನು ರಚಿಸಬಹುದು ಮತ್ತು ನಂತರ ಮೇಲ್ಮೈಯಲ್ಲಿ ಆಕ್ಸೈಡ್ ಪದರವಿದೆ ನಾವು MOSFET ನಲ್ಲಿ 2 ಪ್ರದೇಶಗಳನ್ನು ಹೊಂದಿದ್ದೇವೆ ಅವುಗಳು ಹೆಚ್ಚು n ಟೈಪ್ ಡೋಪ್ n ಪ್ಲಸ್ n ಪ್ಲಸ್ ಆದ್ದರಿಂದ ಇವುಗಳನ್ನು ಸೊರ್ಸ್ ಮತ್ತು ಡ್ರೈನ್ ಎಂದು ಕರೆಯಲಾಗುತ್ತದೆ ಮತ್ತು ನಾವು ಮತ್ತೆ ಸೊರ್ಸ್ ಮತ್ತು ಡ್ರೈನ್ಗೆ ವಿದ್ಯುತ್ ಸಂಪರ್ಕಗಳನ್ನು ಮಾಡುತ್ತೇವೆ ಆದ್ದರಿಂದ ನಾನು ಅವರನ್ನು S ಮತ್ತು D ಎಂದು ಕರೆಯುತ್ತೇನೆ ಇವು ನಿಮ್ಮ ಸೊರ್ಸ್ ಮತ್ತು ಡ್ರೈನ್ ಆಗಿರುತ್ತಾರೆ ನಾವು ಗೇಟ್ ಪ್ರದೇಶವನ್ನು ಹೊಂದಿದ್ದೇವೆ ಅದರ ಸೊರ್ಸ್ ಗೆ ನೀವು ಸಂಭಾವ್ಯತೆಯನ್ನು ಅನ್ವಯಿಸಬಹುದು ಆದ್ದರಿಂದ 2 n ಪ್ರದೇಶಗಳು p ಟೈಪ್ನೊಂದಿಗೆ ಜಂಕ್ಷನ್ ಅನ್ನು ರೂಪಿಸುತ್ತವೆ ಆದ್ದರಿಂದ ನೀವು 2 p n ಜಂಕ್ಷನ್ಗಳನ್ನು ಹೊಂದಿದ್ದೀರಿ n ಹೆಚ್ಚು ಡೋಪ್ ಆಗಿರುವುದರಿಂದ ಹೆಚ್ಚಿನ ಸವಕಳಿ ಪ್ರದೇಶವು p ಭಾಗದಲ್ಲಿರುತ್ತದೆ ಈ ವಸ್ತುಗಳು ಸಿಲಿಕಾನ್ ಆಗಿದ್ದರೆ ಆದ್ದರಿಂದ ನೀವು ಆಕ್ಸೈಡ್ನಲ್ಲಿ p ಟೈಪ್ ಸಿಲಿಕಾನ್ ಮತ್ತು n ಟೈಪ್ ಸಿಲಿಕಾನ್ ಅನ್ನು ಹೊಂದಿದ್ದೀರಿ ಇದು ಮೂಲಭೂತವಾಗಿ SiO2 ಆಗಿರುತ್ತದೆ ಗೇಟ್ ವಸ್ತುವು ಲೋಹವಾಗಿರಬಹುದು ಅಥವಾ ಪಾಲಿ ಸಿಲಿಕಾನ್ ಆಗಿರಬಹುದು ಅದು ಹೆಚ್ಚು ಡೋಪ್ ಆಗಿರಬಹುದು ಆದ್ದರಿಂದ ಅದು ವಾಹಕವಾಗಿರುತ್ತದೆ ಆದ್ದರಿಂದ ಈ MOSFET ನಲ್ಲಿ n ಚಾನೆಲ್ ಹೇಗೆ ರೂಪುಗೊಳ್ಳುತ್ತದೆ ಮತ್ತು ಈ ಟ್ರಾನ್ಸಿಸ್ಟರ್ ನ I V ಗುಣಲಕ್ಷಣಗಳನ್ನು ನಾವು ನೋಡಲಿದ್ದೇವೆ ಆದ್ದರಿಂದ MOSFET ನ ಕೆಲಸವನ್ನು ನೋಡುವ ಮೂಲಕ ನಾನು ಪ್ರಾರಂಭಿಸುತ್ತೇನೆ ನಾನು ಈ ಆಕೃತಿಯನ್ನು ಪುನಃ ಚಿತ್ರಿಸಲಿದ್ದೇನೆ ಅದರ ನಂತರ ನಾನು ವಿವಿಧ ಟರ್ಮಿನಲ್ಗಳ ನಡುವೆ ವಿದ್ಯುತ್ ಸಂಪರ್ಕಗಳನ್ನು ಮಾಡಲಿದ್ದೇನೆ ನೀವು ಸೊರ್ಸ್ ಗೇಟ್ ಮತ್ತು ಡ್ರೈನ್ ಟರ್ಮಿನಲ್ ಅನ್ನು ಹೊಂದಿದ್ದೀರಿ ಆದ್ದರಿಂದ ನಾನು ಮತ್ತೆ ಚಿತ್ರಿಸುತ್ತೇನೆ ನಾವು MOSFET ಅನ್ನು ಅದೇ ರೀತಿ ಇರಿಸುತ್ತೇವೆ ಆದ್ದರಿಂದ ನಾವು ಬೃಹತ್ P ಅನ್ನು ಹೊಂದಿದ್ದೇವೆ ನಾನು 2 n ಪ್ರದೇಶಗಳನ್ನು ಹೊಂದಿದ್ದೇನೆ ಆದ್ದರಿಂದ ನಾನು ನನ್ನ ಸೊರ್ಸ್ ಮತ್ತು ಡ್ರೈನ್ ಅನ್ನು ಹೊಂದಿದ್ದೇನೆ ಮತ್ತು ನನಗೆ ಗೇಟ್ ಇದೆ ಆದ್ದರಿಂದ ನಾನು ಅವುಗಳನ್ನು G ಮತ್ತು D ಎಂದು ಗುರುತಿಸುತ್ತೇನೆ ಆದ್ದರಿಂದ ನಾವು ಈ MOSFET ಅನ್ನು ಹೇಗೆ ಪಕ್ಷಪಾತ ಮಾಡುತ್ತೇವೆ ಆದ್ದರಿಂದ ನಾನು ಮೊದಲು ಸೊರ್ಸ್ ಮತ್ತು ಗೇಟ್ ಅನ್ನು ಪಕ್ಷಪಾತ ಮಾಡುತ್ತೇನೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಗೇಟ್ ಧನಾತ್ಮಕ ವಿಭವದೊಂದಿಗೆ ಸಂಪರ್ಕ ಹೊಂದಿದೆ ಮತ್ತು ಸೊರ್ಸ್ ನಕಾರಾತ್ಮಕ ವಿಭವದೊಂದಿಗೆ ಸಂಪರ್ಕ ಹೊಂದಿದೆ ನಾವು ಇದನ್ನು VGS ಎಂದು ಕರೆಯುತ್ತೇವೆ ಮತ್ತು ನಂತರ ನಾನು ಸೊರ್ಸ್ ಮತ್ತು ಡ್ರೈನ್ ಅನ್ನು ಸಹ ಪಕ್ಷಪಾತ ಮಾಡುತ್ತೇನೆ ಆದ್ದರಿಂದ ಡ್ರೈನ್ ಸೊರ್ಸ್ ಗೆ ಸಂಬಂಧಿಸಿದಂತೆ ಪಾಸಿಟಿವ್ ಪೊಟೆನ್ಶಿಯಲ್ ನೊಂದಿಗೆ ಸಂಪರ್ಕ ಹೊಂದಿದೆ ಆದ್ದರಿಂದ ಹೋಲ್ಗಳು ಗೇಟ್ನಿಂದ p ಟೈಪ್ನ ಬಹುಪಾಲು ಕಡೆಗೆ ಹರಿಯುವ ರೀತಿಯಲ್ಲಿ ಮತ್ತು ಎಲೆಕ್ಟ್ರಾನ್ಗಳು ಆಕ್ಸೈಡ್ ಪದರದ ಕಡೆಗೆ ಹರಿಯುವ ರೀತಿಯಲ್ಲಿ ನಾವು ಗೇಟ್ಗೆ ಸಂಭಾವ್ಯತೆಯನ್ನು ಅನ್ವಯಿಸಲಿದ್ದೇವೆ ಆದ್ದರಿಂದ ನಾವು ಇಲ್ಲಿ 2 ಸವಕಳಿ ಪ್ರದೇಶಗಳನ್ನು ಹೊಂದಿದ್ದೇವೆ ಹೋಲ್ಗಳು ಕೆಳಗೆ ಹರಿಯುವ ರೀತಿಯಲ್ಲಿ ಎಲೆಕ್ಟ್ರಾನ್ ಮೇಲಕ್ಕೆ ಹರಿಯುವ ರೀತಿಯಲ್ಲಿ ನಾವು ವಸ್ತುವನ್ನು ಪಕ್ಷಪಾತ ಮಾಡಲಿದ್ದೇವೆ ಆದರೆ ವಿಲೋಮಕ್ಕೆ ಅಗತ್ಯವಿರುವ ಸಾಮರ್ಥ್ಯಕ್ಕಿಂತ ವಿಭವವು ಕಡಿಮೆಯಾಗಿದೆ ಆದ್ದರಿಂದ VGS Vth Vth ಅಂದರೆ ವಿಲೋಮಕ್ಕೆ ಇರುವ ಸಂಭಾವ್ಯತೆ ಎಂದು ನಾವು ಮೊದಲೇ ನೋಡಿದ್ದೇವೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನೀವು ಇಲ್ಲಿ ಸವಕಳಿ ಪ್ರದೇಶವನ್ನು ಹೊಂದಿರುವಿರಿ ಎಂದು ನಾವು ಕಂಡುಕೊಳ್ಳಲಿದ್ದೇವೆ ಆದ್ದರಿಂದ ನಾನು ಇದನ್ನು ಅಳಿಸುತ್ತೇನೆ ಮತ್ತು 2 ಸವಕಳಿ ಪ್ರದೇಶಗಳನ್ನು ಒಟ್ಟಿಗೆ ಸೇರಿಸುತ್ತೇನೆ ಆದ್ದರಿಂದ ನಾವು ಈಗ ಸವಕಳಿ ಪ್ರದೇಶವನ್ನು ಹೊಂದಿದ್ದೇವೆ ಆದರೆ ವಸ್ತುವು ಇನ್ನೂ p ಟೈಪ್ ಆಗಿದೆ ಆದ್ದರಿಂದ ಎಲೆಕ್ಟ್ರಾನ್ಗಳು ಇನ್ನೂ ಅಲ್ಪಸಂಖ್ಯಾತ ವಾಹಕಗಳಾಗಿವೆ ಆದ್ದರಿಂದ ಕರೆಂಟ್ I ತುಂಬಾ ಚಿಕ್ಕದಾಗಿದೆ ಮತ್ತು ಇದು p ಟೈಪ್ ವಸ್ತುವಿನಲ್ಲಿ ಹರಿಯುವ ನಿಮ್ಮ ಅಲ್ಪಸಂಖ್ಯಾತ ವಾಹಕಗಳಿಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ನಿಮ್ಮ ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ ಅನ್ನು ಹೋಲುತ್ತದೆ ಆದ್ದರಿಂದ ನಾವು ಗೇಟ್ ಮತ್ತು ಸೊರ್ಸ್ ವೋಲ್ಟೇಜ್ ಅನ್ನು ಹೆಚ್ಚಿಸುತ್ತಿರುವುದರಿಂದ ಸವಕಳಿ ಪ್ರದೇಶವು ಹೆಚ್ಚಾಗುತ್ತದೆ ಮತ್ತು ಅಂತಿಮವಾಗಿ ವೋಲ್ಟೇಜ್ Vth ಗಿಂತ ಹೆಚ್ಚಿರುವಾಗ ನಾವು ಸೊರ್ಸ್ ಮತ್ತು ಡ್ರೈನ್ ನಡುವೆ ಚಾನಲ್ ಅನ್ನು ರೂಪಿಸಲಿದ್ದೇವೆ ಆದ್ದರಿಂದ ನಾನು ಅದನ್ನು ಮುಂದೆ ಬರೆಯುತ್ತೇನೆ ಆದ್ದರಿಂದ ಮತ್ತೊಮ್ಮೆ ನಾನು ನನ್ನ MOSFET ಅನ್ನು ಹೊಂದಿದ್ದೇನೆ ನನ್ನ 2 n ಪ್ರದೇಶಗಳನ್ನು ಹೊಂದಿದ್ದೇನೆ ನಾನು ದೊಡ್ಡ p ಪ್ರದೇಶವನ್ನು ಹೊಂದಿದ್ದೇನೆ ಮತ್ತು ನನ್ನ ಗೇಟ್ ಅನ್ನು ಹೊಂದಿದ್ದೇನೆ ಆದ್ದರಿಂದ ನನ್ನ ಸೊರ್ಸ್ ನನ್ನ ಗೇಟ್ ಮತ್ತು ನನ್ನ ಡ್ರೈನ್ ಇದೆ ಇದು VGS ಇದು VDS ಈಗ ನಾನು V ಥ್ರೆಶೋಲ್ಡ್ಗಿಂತ ಹೆಚ್ಚಿನ ಗೇಟ್ ಸೊರ್ಸ್ ವೋಲ್ಟೇಜ್ ಅನ್ನು ಹೊಂದಿರುವ ಪರಿಸ್ಥಿತಿಯಲ್ಲಿದ್ದೇನೆ ಇದರಿಂದಾಗಿ ನಾನು ವಿಲೋಮ ಪ್ರದೇಶವನ್ನು ಹೊಂದಿದ್ದೇನೆ ಮತ್ತೊಮ್ಮೆ ನಾನು 2 p n ಜಂಕ್ಷನ್ಗಳ ನಡುವೆ ಸವಕಳಿ ಪ್ರದೇಶವನ್ನು ಹೊಂದಿದ್ದೇನೆ ಆದರೆ ಈಗ ನಾನು ಹೆಚ್ಚಿನ ಸಾಮರ್ಥ್ಯದಲ್ಲಿದ್ದೇನೆ ಇದರಿಂದಾಗಿ ನಾನು 2 n ಪ್ರದೇಶಗಳ ನಡುವೆ ರೂಪುಗೊಳ್ಳುವ n ಚಾನೆಲ್ ಅನ್ನು ಹೊಂದಿದ್ದೇನೆ ಆದ್ದರಿಂದ ಇದು ನಿಮ್ಮ n ಚಾನಲ್ ಮತ್ತು n ಚಾನೆಲ್ ರೂಪಗೊಂಡಿದ್ದು ಏಕೆಂದರೆ ಗೇಟ್ ಸೊರ್ಸ್ ವೋಲ್ಟೇಜ್ ನಮ್ಮ Vth ಆಗಿದೆ ಆದ್ದರಿಂದ ಈಗ ನಾನು ಸೊರ್ಸ್ ನಿಂದ ಡ್ರೈನ್ಗೆ ಹರಿಯುವ ಎಲೆಕ್ಟ್ರಾನ್ಗಳನ್ನು ಹೊಂದಬಹುದು ಮತ್ತು ಎಲೆಕ್ಟ್ರಾನ್ ಹರಿವು ಏಕೆಂದರೆ ನಾವು ಮೂಲಕ್ಕೆ ಹೋಲಿಸಿದರೆ ಡ್ರೈನ್ಗೆ ಅನ್ವಯಿಸುವ ಧನಾತ್ಮಕ ಸಾಮರ್ಥ್ಯವನ್ನು ಹೊಂದಿದ್ದೇವೆ MOSFET ನ ಸಂದರ್ಭದಲ್ಲಿ ವೋಲ್ಟೇಜ್ Vth ಗಿಂತ ಕೆಳಗಿರುವಾಗ ನೀವು ಕರೆಂಟ್ ವಹನವನ್ನು ಹೊಂದಿರುವುದಿಲ್ಲ ಆದರೆ Vth ಮೇಲೆ ನಾವು n ಚಾನೆಲ್ ಅನ್ನು ಹೊಂದಿದ್ದೇವೆ ಮತ್ತು ನಾವು ವಹನವನ್ನು ಹೊಂದಿದ್ದೇವೆ ಹೀಗಾಗಿ MOSFET ನಲ್ಲಿನ ಪ್ರವಾಹವನ್ನು ನಿಯಂತ್ರಿಸಲು ಗೇಟ್ ಸೊರ್ಸ್ ವೋಲ್ಟೇಜ್ ಮೂಲಭೂತವಾಗಿ ಒಂದು ನಿಯಂತ್ರಕ ನಿಯತಾಂಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಇದು ಮೂಲಭೂತವಾಗಿ ಟ್ರಾನ್ಸಿಸ್ಟರ್ ಕ್ರಿಯೆಯಾಗಿದ್ದು 2 ಟರ್ಮಿನಲ್ಗಳ ನಡುವಿನ ವೋಲ್ಟೇಜ್ ಕರೆಂಟ್ ಅಥವಾ ಇತರ 2 ಟರ್ಮಿನಲ್ಗಳ ನಡುವಿನ ವೋಲ್ಟೇಜ್ ಅನ್ನು ನಿರ್ಧರಿಸುತ್ತದೆ ಈ ಗೇಟ್ಗಳ ಸೊರ್ಸ್ ವೋಲ್ಟೇಜ್ ಸ್ವಿಚ್ ಆಗಿ ಕಾರ್ಯನಿರ್ವಹಿಸುತ್ತದೆ ಎಂದು ನೀವು ಹೇಳಬಹುದು ಆದ್ದರಿಂದ ಇದು ನಿಮ್ಮ ಟ್ರಾನ್ಸಿಸ್ಟರ್ ಅನ್ನು ಆಫ್ ಮಾಡಲು ಅಥವಾ ಆನ್ ಮಾಡಲು ಸಹಾಯ ಮಾಡುತ್ತದೆ ಈಗ VDS ಹೆಚ್ಚಾದಂತೆ ಏನಾಗುತ್ತದೆ VDS ಹೆಚ್ಚಾದಾಗ VDS ಎಂಬುದು ಡ್ರೈನ್ ಮತ್ತು ಸೊರ್ಸ್ ನ ನಡುವಿನ ವೋಲ್ಟೇಜ್ ಆಗಿದೆ ಆದ್ದರಿಂದ ನೀವು ಡ್ರೈನ್ ಬದಿಯಲ್ಲಿರುವ pn ಜಂಕ್ಷನ್ ಅನ್ನು ನೋಡಿದರೆ ನೀವು ಈ pn ಜಂಕ್ಷನ್ ಅನ್ನು ನೋಡಿದರೆ n ಅನ್ನು ಧನಾತ್ಮಕವಾಗಿ ಸಂಪರ್ಕಿಸಲಾಗಿದೆ p ಋಣಾತ್ಮಕವಾಗಿ ಸಂಪರ್ಕಗೊಂಡಿದೆ ಆದ್ದರಿಂದ ಇದು ರಿವರ್ಸ್ ಬಯಾಸ್ ಆಗಿದೆ ಆದ್ದರಿಂದ ಇದರರ್ಥ VDS ಹೆಚ್ಚಾದಂತೆ ಚಾನಲ್ ಕಿರಿದಾಗಲು ಪ್ರಾರಂಭವಾಗುತ್ತದೆ ಮತ್ತು ಅಂತಿಮವಾಗಿ ನಿರ್ದಿಷ್ಟ ವೋಲ್ಟೇಜ್ಗಿಂತ ಹೆಚ್ಚಿನ ಚಾನಲ್ ಸೆಟೆದುಕೊಂಡಿದೆ ನೀವು ಅದನ್ನು ಬರೆಯಲು ಬಯಸಿದರೆ ಮತ್ತೆ ನಾನು ನನ್ನ 2 n ಪ್ರದೇಶಗಳನ್ನು ಹೊಂದಿದ್ದೇನೆ ನಾನು ನನ್ನ ಬೃಹತ್ p ಅನ್ನು ಹೊಂದಿದ್ದೇನೆ ಅದು ನನ್ನ ಆಕ್ಸೈಡ್ ಪದರ ಮತ್ತು ನನ್ನ ಗೇಟ್ ಸೊರ್ಸ್ ಗೇಟ್ ಮತ್ತು ಡ್ರೈನ್ ಆಗಿದೆ ನನ್ನ ಗೇಟ್ ಸೋರ್ಸ್ ವೋಲ್ಟೇಜ್ ಥ್ರೆಶೋಲ್ಡ್ಗಿಂತ ಮೇಲಿದೆ ಹಾಗಾಗಿ ನಾನು n ಚಾನೆಲ್ ಅನ್ನು ಹೊಂದಿದ್ದೇನೆ ಆದರೆ ನಾನು VDS ಅನ್ನು ಹೆಚ್ಚಿಸಲು ಪ್ರಾರಂಭಿಸಿದಾಗ ಚಾನಲ್ ಡ್ರೈನ್ ಪ್ರದೇಶದ ಕಡೆಗೆ ಕಿರಿದಾಗಲು ಪ್ರಾರಂಭಿಸುತ್ತದೆ ಆದ್ದರಿಂದ ಅಂತಿಮವಾಗಿ ನೀವು ಪಿಂಚ್ ಆಫ್ ಹೊಂದಿರುವಿರಿ ಇದನ್ನು ತೋರಿಸಲು ನಾವು ಡ್ರೈನ್ ಪ್ರದೇಶವನ್ನು ಸಮೀಪಿಸಿದಾಗ ಕಿರಿದಾಗುತ್ತಿರುವ n ಚಾನೆಲ್ ಇನ್ನೂ ಅದರ ಸುತ್ತಲಿನ ಸವಕಳಿ ಪ್ರದೇಶವನ್ನು ಹೊಂದಿದೆ ಎಂದು ಖಚಿತಪಡಿಸಿಕೊಳ್ಳಿ ಒಮ್ಮೆ ಪಿಂಚ್ ಆಫ್ ಸಂಭವಿಸಿದಾಗ ಕರೆಂಟ್ ಮೂಲಭೂತವಾಗಿ ಸ್ಥಿರವಾಗಿರುತ್ತದೆ ಏಕೆಂದರೆ ಕರೆಂಟ್ n ಚಾನೆಲ್ನ ಪ್ರತಿರೋಧದಿಂದ ನಿರ್ಧರಿಸಲ್ಪಡುತ್ತದೆ ಮತ್ತು ಪಿಂಚ್ ಆಫ್ ಅಗಲವು ಚಿಕ್ಕದಾಗಿರುವವರೆಗೆ ಅದು ಒಟ್ಟು ಕರೆಂಟ್ ಮೇಲೆ ಪರಿಣಾಮ ಬೀರುವುದಿಲ್ಲ ಆದ್ದರಿಂದ MOSFET ನ ಸಂದರ್ಭದಲ್ಲಿ ನೀವು ಈ ಎಲ್ಲಾ ಮಾಹಿತಿಯನ್ನು ಒಟ್ಟಿಗೆ ಸೇರಿಸಿದರೆ ನಾವು ಕರೆಂಟ್ ಮತ್ತು ವೋಲ್ಟೇಜ್ ಗುಣಲಕ್ಷಣಗಳನ್ನು ಬರೆಯಬಹುದು VGS ನ ಬೇರೆ ಬೇರೆ ಮೌಲ್ಯಗಳಿಗಾಗಿ ಡ್ರೈನ್ ಸೊರ್ಸ್ ವೋಲ್ಟೇಜ್ನ ಕಾರ್ಯವಾಗಿ ನಾವು ಚಾನಲ್ ಮೂಲಕ ಕರೆಂಟ್ ಅನ್ನು ಯೋಜಿಸುತ್ತೇವೆ ಆದ್ದರಿಂದ ID ಡ್ರೈನ್ ಕರೆಂಟ್ ಆಗಿದೆ ಇದು VDS ನ ಕಾರ್ಯವಾಗಿ ಸೊರ್ಸ್ ನಿಂದ ಡ್ರೈನ್ಗೆ ಹರಿಯುವ ಕರೆಂಟ್ ಆಗಿದೆ ಇದು ಡ್ರೈನ್ ಮತ್ತು ಸೊರ್ಸ್ ನ ನಡುವಿನ ವೋಲ್ಟೇಜ್ ಆಗಿದೆ ಗೇಟ್ ಸೊರ್ಸ್ ವೋಲ್ಟೇಜ್ ಥ್ರೆಶೋಲ್ಡ್ ಮೌಲ್ಯಕ್ಕಿಂತ ಕೆಳಗಿದ್ದರೆ ಕರೆಂಟ್ ತುಂಬಾ ಚಿಕ್ಕದಾಗಿದೆ ಆದ್ದರಿಂದ ಇದು ಪ್ರವೇಶಕ್ಕೆ ತುಂಬಾ ಹತ್ತಿರವಿರುವ ರೇಖೆಯಾಗಿದೆ ಇದು VGS Vth ವರೆಗೆ ಇರುತ್ತದೆ ಆದ್ದರಿಂದ VGS Vth ಗಿಂತ ಮೇಲೆ ಹೋದ ನಂತರ ನಾವು ಪ್ರಸ್ತುತದಲ್ಲಿ ಹೆಚ್ಚಳವನ್ನು ನೋಡಲು ಪ್ರಾರಂಭಿಸುತ್ತೇವೆ ಅಂತಿಮವಾಗಿ ಪಿಂಚ್ ಆಫ್ ಸಂಭವಿಸಿದಾಗ ಒಂದು ಬಿಂದು ಬರುತ್ತದೆ ಮತ್ತು ಪ್ರಸ್ತುತವು ಸ್ಥಿರವಾಗಿರುತ್ತದೆ ಆದ್ದರಿಂದ ಇದು VGS 5 ವೋಲ್ಟ್ಗಳಿಗೆ ಸಮಾನವಾಗಿದೆ ಮತ್ತು Vth ಗಿಂತ ಹೆಹೆಚ್ಚಿದೆ ಈಗ ನೀವು VGS ನ ಮೌಲ್ಯವನ್ನು ಹೆಚ್ಚಿಸುತ್ತಿದ್ದರೆ ನೀವು ವಿಶಾಲವಾದ ಚಾನಲ್ ಅನ್ನು ಹೊಂದಲಿದ್ದೀರಿ ಅಂದರೆ ಹೆಚ್ಚು ಕರೆಂಟ್ ಇರುತ್ತದೆ ಆದರೆ ಅಂತಿಮವಾಗಿ ಪಿಂಚ್ ಆಫ್ ಆಗುತ್ತದೆ ಆದ್ದರಿಂದ ಇದು VGS 8 ವೋಲ್ಟ್ ಆಗಿದೆ ಆದ್ದರಿಂದ ಇದು MOSFET ನ ಸಂದರ್ಭದಲ್ಲಿ I V ಗುಣಲಕ್ಷಣವಾಗಿದೆ ನಾವು ಮೊದಲು ನೋಡಿದ JFET ಮತ್ತು ಇದರ ನಡುವಿನ ವ್ಯತ್ಯಾಸವೆಂದರೆ ಅಲ್ಲಿ ನಾವು ಗೇಟ್ಗೆ ಸಂಭಾವ್ಯತೆಯನ್ನು ಅನ್ವಯಿಸುವ ಮೂಲಕ n ಚಾನೆಲ್ ಅನ್ನು ಕುಗ್ಗಿಸುತ್ತೇವೆ ಈ ಸಂದರ್ಭದಲ್ಲಿ ನೀವು ಗೇಟ್ಗೆ ಸಂಭಾವ್ಯತೆಯನ್ನು ಅನ್ವಯಿಸುವ ಮೂಲಕ n ಚಾನೆಲ್ ಅನ್ನು ಹೆಚ್ಚಿಸುತ್ತೀರಿ ಆದ್ದರಿಂದ ಈ ಸವಕಳಿ ಪ್ರದೇಶ ಮತ್ತು ವಿಲೋಮ ಪ್ರದೇಶದ ಅಗಲವನ್ನು ಲೆಕ್ಕಾಚಾರ ಮಾಡಲು ಮತ್ತು ನಿಮ್ಮ ಬೃಹತ್ ಅರೆವಾಹಕದಲ್ಲಿನ ಡೋಪಿಂಗ್ ಮಟ್ಟಕ್ಕೆ ಅದು ಹೇಗೆ ಸಂಬಂಧಿಸಿದೆ ಎಂಬುದನ್ನು ಲೆಕ್ಕಾಚಾರ ಮಾಡಲು ನಾವು ಕೆಲವು ಲೆಕ್ಕಾಚಾರಗಳನ್ನು ಮಾಡೋಣ ಆದ್ದರಿಂದ ನಾವು ಮತ್ತೊಮ್ಮೆ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಜಂಕ್ಷನ್ ಅನ್ನು ನೋಡುತ್ತೇವೆ ಮತ್ತು ಬ್ಯಾಂಡ್ ಚಿತ್ರವನ್ನು ವಿಶೇಷವಾಗಿ ಬ್ಯಾಂಡ್ ಬಾಗುವಿಕೆಯನ್ನು ಹೆಚ್ಚು ಹತ್ತಿರದಿಂದ ನೋಡುತ್ತೇವೆ ಆದ್ದರಿಂದ ನಾನು ಮತ್ತೊಮ್ಮೆ ಲೋಹದ ಆಕ್ಸೈಡ್ ಅರೆವಾಹಕದ ನನ್ನ ಚಿತ್ರಕ್ಕೆ ಹಿಂತಿರುಗುತ್ತೇನೆ ಮತ್ತು ಇದಕ್ಕಾಗಿ ನಾನು ಬ್ಯಾಂಡ್ ರೇಖಾಚಿತ್ರವನ್ನು ಬರೆಯಲು ಬಯಸುತ್ತೇನೆ ಸರಳತೆಗಾಗಿ ಲೋಹದ ಕೆಲಸದ ಕಾರ್ಯವು p ಟೈಪ್ ಸೆಮಿಕಂಡಕ್ಟರ್ನ ಕೆಲಸದ ಕಾರ್ಯದಂತೆಯೇ ಇರುತ್ತದೆ ಎಂದು ನಾನು ಹೇಳಲಿದ್ದೇನೆ

ಸಿಲಿಕಾನ್ ಬದಲಿಗೆ ನಾನು S ಎಂದು ಹೇಳುತ್ತೇನೆ ಆದ್ದರಿಂದ ಇದು ಹೆಚ್ಚು ಸಾಮಾನ್ಯೀಕರಿಸಿದ ವಾದವಾಗಿದೆ ಆದರೆ ನಾವು ಕೆಲಸದ ಕಾರ್ಯಗಳು ಒಂದೇ ಆಗಿರುವುದರಿಂದ ಪ್ರಾರಂಭಿಸುತ್ತೇವೆ ಪ್ರಯೋಜನವೆಂದರೆ ಯಾವುದೇ ಬಾಹ್ಯ ಅನುಪಸ್ಥಿತಿಯಲ್ಲಿ ಎರಡೂ ಕೆಲಸದ ಕಾರ್ಯಗಳು ಒಂದೇ ಆಗಿರುತ್ತವೆ ಕೇವಲ ಸಂಭಾವ್ಯ ಫೆರ್ಮಿ ಮಟ್ಟಗಳು ಸಾಲಿನಲ್ಲಿರುತ್ತವೆ ಆದ್ದರಿಂದ ಎಡಭಾಗದಲ್ಲಿ ನಾನು EF ನ ಫೆರ್ಮಿ ಮಟ್ಟವನ್ನು ಹೊಂದಿರುವ ನನ್ನ ಲೋಹವನ್ನು ಹೊಂದಿದ್ದೇನೆ ಚುಕ್ಕೆಗಳ ರೇಖೆಯು ನನ್ನ ನಿರ್ವಾತ ಮಟ್ಟವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ φm ಲೋಹದ ಕೆಲಸದ ಕಾರ್ಯವಾಗಿದೆ ನಂತರ ನಾನು ಕೊನೆಯಲ್ಲಿ ಕೆಲವು D ದಪ್ಪದ ಆಕ್ಸೈಡ್ ಪದರವನ್ನು ಹೊಂದಿದ್ದೇನೆ ಈ ಆಕ್ಸೈಡ್ ಅಥವಾ ಹೆಚ್ಚು ಸಾಮಾನ್ಯವಾಗಿ ಇನ್ಸುಲೇಟರ್ನಲ್ಲಿ ಯಾವ ಪಾತ್ರವನ್ನು ವಹಿಸುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ ಆದ್ದರಿಂದ ನಾವು ಆಕ್ಸೈಡ್ ಪದರವನ್ನು ಹೊಂದಿದ್ದೇವೆ ಮತ್ತು ನಂತರ ನಾನು p ಟೈಪ್ ಸೆಮಿಕಂಡಕ್ಟರ್ EFP ಅನ್ನು ಹೊಂದಿದ್ದೇವೆ ಆದ್ದರಿಂದ ಇದು p ಟೈಪ್ ವಸ್ತುವಾಗಿದೆ ಆದ್ದರಿಂದ ಫೆರ್ಮಿ ಮಟ್ಟವು ವೇಲೆನ್ಸ್ ಬ್ಯಾಂಡ್ ಗೆ ಹತ್ತಿರದಲ್ಲಿದೆ ಇದು EV ಆಗಿದ್ದು EC ಆಗಿದೆ ಆದ್ದರಿಂದ ಸೆಮಿಕಂಡಕ್ಟರ್ ಗೆ ಇದು ನನ್ನ ಕೆಲಸದ ಕಾರ್ಯವಾಗಿದೆ ಇದನ್ನು φPS ಎಂದು ಕರೆಯಿರಿ ಮತ್ತು ನಂತರ ಇದು ನನ್ನ ಎಲೆಕ್ಟ್ರಾನ್ ಸಂಬಂಧವಾಗಿರುತ್ತದೆ ಈ ರೇಖಾಚಿತ್ರದಲ್ಲಿ ನಾನು ಸಬ್ಸ್ಕ್ರಿಪ್ಟ್ P ಅನ್ನು ಬಿಡುತ್ತೇನೆ ಹಾಗಾಗಿ ನಾನು ಇದನ್ನು φS ಎಂದು ಕರೆಯುತ್ತೇನೆ ಆದ್ದರಿಂದ ಕೇವಲ φm ಎಂದು ಹೇಳುವುದು φS ಗೆ ಸಮಾನವಾಗಿರುತ್ತದೆ ಆದರೆ ನಾವು p ಮಾದರಿಯ ವಸ್ತುವಿನಿಂದ ಪ್ರಾರಂಭಿಸುತ್ತಿದ್ದೇವೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಈ ಲೋಹದ ಆಕ್ಸೈಡ್ ಸೆಮಿಕಂಡಕ್ಟರ್ ಇದು ಪಕ್ಷಪಾತ ಮಾಡಬಹುದು ಮತ್ತು ಅದನ್ನು ಪಕ್ಷಪಾತ ಮಾಡಲು 2 ಮಾರ್ಗಗಳಿವೆ ಒಂದು ನಿರ್ದಿಷ್ಟ ರೀತಿಯಲ್ಲಿ ನೀವು ಲೋಹವನ್ನು ಋಣಾತ್ಮಕವಾಗಿ ಮತ್ತು ಅರೆವಾಹಕವನ್ನು ಧನಾತ್ಮಕವಾಗಿ ಸಂಪರ್ಕಿಸಿದರೆ ಈ ಹೋಲ್ಗಳಲ್ಲಿನ ಸೆಮಿಕಂಡಕ್ಟರ್ಗೆ ನಿಮ್ಮ ಇಂಜೆಕ್ಷನ್ ಹೋಲ್ಗಳು ಜಂಕ್ಷನ್ನಲ್ಲಿ ಸಂಗ್ರಹಗೊಳ್ಳುತ್ತವೆ ಆದರೆ ಅದು ನಮಗೆ ಬೇಕಾದುದಲ್ಲ ನಾವು ಜಂಕ್ಷನ್ನಿಂದ ದೂರ ಹೋಗುವ ಹೋಲ್ ಗಳನ್ನು ಹೊಂದುವ ರೀತಿಯಲ್ಲಿ ಪಕ್ಷಪಾತವನ್ನು ಬಯಸುತ್ತೇವೆ ಆದ್ದರಿಂದ ನಾವು n ಚಾನೆಲ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಪಕ್ಷಪಾತದ ಅಡಿಯಲ್ಲಿ ಲೋಹದ ಆಕ್ಸೈಡ್ ಅರೆವಾಹಕವನ್ನು ನೋಡೋಣ ಆದ್ದರಿಂದ ನಾನು ಕೇವಲ ಒಂದು ಸ್ಕೀಮ್ಯಾಟಿಕ್ ಅನ್ನು ಚಿತ್ರಿಸುತ್ತಿದ್ದೇನೆ ಲೋಹವನ್ನು ಧನಾತ್ಮಕವಾಗಿ ಸಂಪರ್ಕಿಸುವ ರೀತಿಯಲ್ಲಿ ನಾವು ಇದನ್ನು ಪಕ್ಷಪಾತ ಮಾಡಲಿದ್ದೇವೆ ಮತ್ತು ಅರೆವಾಹಕವು ಋಣಾತ್ಮಕ ವೋಲ್ಟೇಜ್ Vಗೆ ಸಂಪರ್ಕ ಹೊಂದಿದೆ ಆದ್ದರಿಂದ ನೀವು ಇದರಲ್ಲಿ ಬ್ಯಾಂಡ್ ರೇಖಾಚಿತ್ರವನ್ನು ಚಿತ್ರಿಸಬೇಕಾದರೆ ನಾವು ಈ ವಿಷಯದಲ್ಲಿ ಬಾಹ್ಯ ಸಾಮರ್ಥ್ಯವನ್ನು ಅನ್ವಯಿಸುತ್ತೇವೆ ಆದ್ದರಿಂದ ಫೆರ್ಮಿ ಮಟ್ಟಗಳು ಇನ್ನು ಮುಂದೆ ಸಾಲಿನಲ್ಲಿರುವುದಿಲ್ಲ ಇದು ನನ್ನ ಲೋಹದ ಆಕ್ಸೈಡ್ ಮತ್ತು p ಟೈಪ್ ಸೆಮಿಕಂಡಕ್ಟರ್ ಆಗಿದೆ ಇದು ಅರೆವಾಹಕದ ಕೆಲಸದ ಕಾರ್ಯವಾಗಿದೆ ಇದು ಬಾಹ್ಯವಾಗಿ ಅನ್ವಯಿಸುವ ಸಾಮರ್ಥ್ಯವಾಗಿದೆ ಆದ್ದರಿಂದ ಜಂಕ್ಷನ್ನಿಂದ ದೂರದಲ್ಲಿರುವ ಅನ್ವಯಿಕ ಸಾಮರ್ಥ್ಯದಿಂದ ಫರ್ಮಿ ಮಟ್ಟದ ಬದಲಾವಣೆಯು ನೀವು ಇನ್ನೂ p ಟೈಪ್ ಅನ್ನು ಹೊಂದಿದ್ದೀರಿ ಆದರೆ ನೀವು ಜಂಕ್ಷನ್ಗೆ ಹತ್ತಿರ ಹೋದಂತೆ ನೀವು ಎಲೆಕ್ಟ್ರಾನ್ಗಳನ್ನು ದೂರ ಸರಿಸುತ್ತಿರುವುದರಿಂದ ನಿಮ್ಮ ವಸ್ತುವು ಸವಕಳಿ ಪ್ರದೇಶದಲ್ಲಿ ಹೆಚ್ಚು ಹೆಚ್ಚು ಅಂತರ್ಗತವಾಗಿರುತ್ತದೆ ಮತ್ತು ಅಂತಿಮವಾಗಿ ವಿಲೋಮ ಪ್ರದೇಶದಲ್ಲಿ ನೀವು n ಮಾದರಿಯ ವಸ್ತುವನ್ನು ಹೊಂದಿರುವಿರಿ ಆದ್ದರಿಂದ ನೀವು ಜಂಕ್ಷನ್ ಕಡೆಗೆ ಹೋಗುವಾಗ ನೀವು ಬ್ಯಾಂಡ್ ಬಾಗುವಿಕೆಯನ್ನು ಹೊಂದಿದ್ದೀರಿ ಈ ನಿರ್ದಿಷ್ಟ ಸಂದರ್ಭದಲ್ಲಿ ತ್ತೇವೆ ಆದ್ದರಿಂದ ನೀವು ಒಂದು ಸನ್ನಿವೇಶವನ್ನು ಹೊಂದಿದ್ದರೆ ನೀವು ಸವಕಳಿ ಪ್ರದೇಶವನ್ನು ವ್ಯಾಖ್ಯಾನಿಸಬಹುದು ಅಲ್ಲಿ V Vth ನಿಮ್ಮ ಬ್ಯಾಂಡ್ ಗಳು ತುಂಬಾ ಬಾಗಿದರೆ ನೀವು ಮೇಲ್ಮೈ ಕಡೆಗೆ ಅಥವಾ ಸಮೀಪದಲ್ಲಿ ನೀವು ವಿಲೋಮವನ್ನು ಹೊಂದಿದ್ದೀರಿ ಆದ್ದರಿಂದ ನೀವು ಅದನ್ನು ಮತ್ತೆ ಬರೆಯಬೇಕಾದರೆ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಶೆಲ್ V ಇದು EPF ಎಂದು ಹೇಳುತ್ತೇನೆ ಆದ್ದರಿಂದ ಜಂಕ್ಷನ್ನಿಂದ ದೂರದಲ್ಲಿ ಅದು ಇನ್ನೂ p ಟೈಪ್ನಂತೆ ವರ್ತಿಸುತ್ತದೆ ಈಗ ನೀವು ಸವಕಳಿ ಪ್ರದೇಶವನ್ನು ಹೊಂದಿದ್ದೀರಿ ಆದರೆ ಸವಕಳಿ ಪ್ರದೇಶದಲ್ಲಿ ಮತ್ತೊಂದು ಸಣ್ಣ ಪ್ರದೇಶವಿದೆ ಅಲ್ಲಿ N P ಆದ್ದರಿಂದ ನೀವು ವಿಲೋಮವನ್ನು ಹೊಂದಿರುವಿರಿ ಆದ್ದರಿಂದ ಲೋಹದ ಆಕ್ಸೈಡ್ ಸೆಮಿಕಂಡಕ್ಟರ್ನ ಸಂದರ್ಭದಲ್ಲಿ ನಾವು n ಚಾನಲ್ ಅನ್ನು ರೂಪಿಸಲು ಪ್ರಯತ್ನಿಸಿದಾಗ ಇದು ಬ್ಯಾಂಡ್ ರೇಖಾಚಿತ್ರ ಹೀಗಾಗುತ್ತದೆ ಆದ್ದರಿಂದ ನಾವು ಅರೆವಾಹಕ ಬದಿಯನ್ನು ಹೆಚ್ಚು ಹತ್ತಿರದಿಂದ ನೋಡೋಣ ನಾವು ಈ ಕೆಲವು ವಿಭವಗಳನ್ನು ಹಾಕಬಹುದು ಮತ್ತು ಸವಕಳಿ ಮತ್ತು ವಿಲೋಮ ಪ್ರದೇಶಗಳ ಅಗಲವನ್ನು ಲೆಕ್ಕಾಚಾರ ಮಾಡಲು ಅದನ್ನು ಬಳಸಬಹುದು ಆದ್ದರಿಂದ ನಾವು ಜಂಕ್ಷನ್ನ ಸೆಮಿಕಂಡಕ್ಟರ್ ಬದಿಯನ್ನು ಮಾತ್ರ ನೋಡುತ್ತೇವೆ ಇದು ನನ್ನ ಆಕ್ಸೈಡ್ ಪದರ ಇದು ನನ್ನ p ಟೈಪ್ ಸೆಮಿಕಂಡಕ್ಟರ್ ನಾನು EFP ಅನ್ನು ಗುರುತಿಸುತ್ತೇನೆ ಆದ್ದರಿಂದ EFP p ಟೈಪ್ ಆಗಿರುವುದರಿಂದ ವೇಲೆನ್ಸ್ ಬ್ಯಾಂಡ್ ಗೆ ಹತ್ತಿರವಾಗಿರುತ್ತದೆ ಈ ರೇಖಾಚಿತ್ರದಲ್ಲಿ ಇದು Ec ಮತ್ತು Ev ಆಗಿದೆ ಇಂಟ್ರಿನ್ಸಿಕ್ ಫೆರ್ಮಿ ಮಟ್ಟದ EFi ಅನ್ನು ಸಹ ಗುರುತಿಸೋಣ ಈಗ ನಾವು ಹಿಂದೆ ನೋಡಿದಂತೆ ಆಂತರಿಕ ಫೆರ್ಮಿ ಮಟ್ಟವು ಬ್ಯಾಂಡ್ ಅಂತರದ ಮಧ್ಯಭಾಗಕ್ಕೆ ಬಹಳ ಹತ್ತಿರದಲ್ಲಿದೆ ಎಲೆಕ್ಟ್ರಾನ್ಗಳು ಮತ್ತು ಹೋಲ್ಗಳ ಪರಿಣಾಮಕಾರಿ ದ್ರವ್ಯರಾಶಿಗಳು ವಿಭಿನ್ನವಾಗಿರುವುದರಿಂದ ಇದು ನಿಖರವಾಗಿ ಕೇಂದ್ರದಲ್ಲಿಲ್ಲ ಆದರೆ ಇದು ಕೇಂದ್ರಕ್ಕೆ ಬಹಳ ಹತ್ತಿರದಲ್ಲಿದೆ ಆದ್ದರಿಂದ ನಾವು EFi ಮತ್ತು EFP ನಡುವಿನ ಅಂತರವನ್ನು ಸಹ ಚಿತ್ರಿಸಿದ್ದೇವೆ ನಾನು φB ಅನ್ನು ಕರೆಯಲಿದ್ದೇನೆ ಅದು ಬೃಹತ್ ಸಾಮರ್ಥ್ಯವಾಗಿದೆ ನಾನು ಇದನ್ನು φB ಎಂದು ಕರೆಯುತ್ತೇನೆ φB ಎಂಬುದು EFi EFP ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಇದು ಬೃಹತ್ ಸಾಮರ್ಥ್ಯವಾಗಿದೆ ಈಗ ನೀವು ಮೇಲ್ಮೈಯಲ್ಲಿ ವಿಲೋಮ ಪದರವನ್ನು ಹೊಂದಿರುವ ಮತ್ತು ನೀವು ಸವಕಳಿ ಪದರವನ್ನು ಹೊಂದಿರುವ ಸಂಭಾವ್ಯತೆಯನ್ನು ನಾವು ಅನ್ವಯಿಸುತ್ತೇವೆ ಹಾಗಾಗಿ EFi ಕೂಡ ಚಿತ್ರಿಸುತ್ತೇನೆ ಆದ್ದರಿಂದ ಇದು Ec Ev ಮತ್ತು EFi ಆಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಮೇಲ್ಮೈ ಸಂಭಾವ್ಯ φS ಅನ್ನು ಸಹ ವ್ಯಾಖ್ಯಾನಿಸಬಹುದು ಆದ್ದರಿಂದ ನಾನು ಸರ್ಫೇಸ್ ಪೊಟೆನ್ಶಿಯಲ್ ಎಂದು ಕರೆಯುತ್ತೇನೆ ಇದು ದೊಡ್ಡ ಪ್ರಮಾಣದಲ್ಲಿ ಆಂತರಿಕ ಫೆರ್ಮಿ ಮಟ್ಟ ಮತ್ತು ಮೇಲ್ಮೈಯಲ್ಲಿನ ಆಂತರಿಕ ಫೆರ್ಮಿ ಮಟ್ಟದ ನಡುವಿನ ವ್ಯತ್ಯಾಸವಾಗಿದೆ ಆದ್ದರಿಂದ φS ಮೇಲ್ಮೈಯಲ್ಲಿ EFi ಆಗಿದೆ EFi ದೊಡ್ಡ ಪ್ರಮಾಣದಲ್ಲಿ ಆಗಿದೆ ನಾನು ಇದನ್ನು ಚಿತ್ರಿಸಬೇಕಾದರೆ ನಾನು ಚುಕ್ಕೆಗಳ ರೇಖೆಯನ್ನು ಚಿತ್ರಿಸುತ್ತೇನೆ ಆದ್ದರಿಂದ ಇದು φS ಆಗಿದೆ ಆದ್ದರಿಂದ ನಾವು ಬೃಹತ್ ಸಾಮರ್ಥ್ಯವನ್ನು ಹೊಂದಿದ್ದೇವೆ ನಾವು ಮೇಲ್ಮೈ ವಿಭವವನ್ನು ಹೊಂದಿದ್ದೇವೆ ಮೇಲ್ಮೈಯಿಂದ ಯಾವುದೇ ದೂರದಲ್ಲಿ x ಸಾಮರ್ಥ್ಯವನ್ನು ಸಹ ನಾವು ವ್ಯಾಖ್ಯಾನಿಸಬಹುದು ಈ ನಿರ್ದಿಷ್ಟ ಸಂದರ್ಭದಲ್ಲಿ ಮೇಲ್ಮೈಯನ್ನು 0 ಎಂದು ತೆಗೆದುಕೊಳ್ಳಲಾಗುತ್ತದೆ ಮತ್ತು ನಾವು ವಸ್ತುವಿನೊಳಗೆ ಹೋದಾಗ x ದೂರವಾಗಿರುತ್ತದೆ ಆದ್ದರಿಂದ x ನ ಕಾರ್ಯವಾಗಿ φ ಎಂಬುದು S xWD ಹೊರತು ಬೇರೇನೂ ಅಲ್ಲ ಇಲ್ಲಿ WD ಎಂಬುದು ಸವಕಳಿ ಪ್ರದೇಶದ ಅಗಲವಾಗಿದೆ x ಅನ್ನು ಮೇಲ್ಮೈಯಿಂದ ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ x 0 ಆಗಿರುವಾಗ φ ಕೇವಲ ಮೇಲ್ಮೈ ವಿಭವವಾಗಿದೆ ಮತ್ತು x WD x 0 ಆದ್ದರಿಂದ WD ಬ್ಯಾಂಡ್ ಬಾಗುವಿಕೆಯ ಪ್ರಾರಂಭವನ್ನು ಪ್ರತಿನಿಧಿಸುತ್ತದೆ ಏಕೆಂದರೆ ಇದು ಬ್ಯಾಂಡ್ ಬಾಗುವಿಕೆಯಿಂದಾಗಿ ನಿಮ್ಮ ಆಂತರಿಕ ಫೆರ್ಮಿ ಮಟ್ಟವು ಎಷ್ಟು ಸ್ಥಳಾಂತರಗೊಂಡಿದೆ ಎಂಬುದರ ಅಳತೆಯಾಗಿದೆ ಆದ್ದರಿಂದ ನಾವು ಈಗ ಈ ವಿಭವಗಳನ್ನು ಈ ಅರೆವಾಹಕದಲ್ಲಿನ ಎಲೆಕ್ಟ್ರಾನ್ಗಳು ಮತ್ತು ಹೋಲ್ಗಳ ಸಾಂದ್ರತೆಗೆ ಸಂಬಂಧಿಸೋಣ ಆದ್ದರಿಂದ ಅರೆವಾಹಕ P NA ಯ ಬಹುಭಾಗದೊಳಗೆ ನಿಮ್ಮ ಅಕ್ಸೆಪ್ಟಾರ್ ಕಾನ್ಸಂಟ್ರೇಶನ್ N ಕೇವಲ ni2NA ಆಗಿರುತ್ತದೆ ನಾವು P ಯ ಸ್ಥಾನವನ್ನು ಸಹ ವಿವರಿಸಬಹುದು ನನ್ನ ಪ್ರಕಾರ ಫೆರ್ಮಿ ಮಟ್ಟದ ಸ್ಥಾನ P ಗೆ ಮತ್ತು ಇದು ಬೇರೇನೂ ಅಲ್ಲ ni ಘಾತದ niexp EFp EFikT ಆದ್ದರಿಂದ ಇದನ್ನು ನಾವು EFP EFi ಮೊದಲು ನೋಡಿದ್ದೇವೆ ಇದು ಬಲ್ಕ್ ಪೊಟೆನ್ಶಿಯಲ್ ಹೊರತಾಗಿ ಬೇರೇನೂ ಅಲ್ಲ ಆದ್ದರಿಂದ ಇದು niexp BkTಅಥವಾ ವಾಸ್ತವವಾಗಿ ಇದು B ಆಗಿರಬೇಕು ಏಕೆಂದರೆ ಇದು ಮೈನಸ್ EFp EFi ಇದು B ಆಗಿದೆ ಆದ್ದರಿಂದ ಇದು φBk ಆಗಿದೆ ಅದೇ ರೀತಿಯಲ್ಲಿ ಮೇಲ್ಮೈಯಲ್ಲಿ ನಾವು ಎಲೆಕ್ಟ್ರಾನ್ಗಳು ಮತ್ತು ಹೋಲ್ಗಳ ಸಾಂದ್ರತೆಯನ್ನು ಸಹ ವ್ಯಾಖ್ಯಾನಿಸಬಹುದು ಆದ್ದರಿಂದ ನೀವು ಮೇಲ್ಮೈಯ ಎಲೆಕ್ಟ್ರಾನ್ಗಳ ಸಾಂದ್ರತೆಯಾದ NS ಅನ್ನು ಮಾಡಿದರೆ ಅದು ಮತ್ತೊಮ್ಮೆ ಫೆರ್ಮಿ ಮಟ್ಟದ ಸ್ಥಾನಕ್ಕೆ ಸಂಬಂಧಿಸಿದೆ ಆದ್ದರಿಂದ ni ಘಾತೀಯ ಮತ್ತು ಇದನ್ನು ನಾವು ಮೇಲ್ಮೈ ವಿಭವ ಮತ್ತು ಬೃಹತ್ ವಿಭವವನ್ನು ಸೇರಿಸಲು ಸರಳಗೊಳಿಸಬಹುದು ಆದ್ದರಿಂದ ಇದು expS BkT ಆಗಿದೆ ಆದ್ದರಿಂದ ಇದು ಮೇಲ್ಮೈ ಸಾಮರ್ಥ್ಯ ಮತ್ತು ಬೃಹತ್ ಸಾಮರ್ಥ್ಯದ ನಡುವಿನ ವ್ಯತ್ಯಾಸವಾಗಿದೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಎಷ್ಟು ಆಂತರಿಕ ಫೆರ್ಮಿ ಮಟ್ಟಕ್ಕೆ ಸಂಬಂಧಿಸಿದಂತೆ ಫೆರ್ಮಿ ಮಟ್ಟವು ಬದಲಾಗಿದೆ PS ನಾವು ni2 ಇಂದ ಲೆಕ್ಕ ಹಾಕಬಹುದು ಮತ್ತು ಇಲ್ಲಿ ni ಅನ್ನು ಕೇವಲ P ನಿಂದ ಲೆಕ್ಕ ಹಾಕಬಹುದುS ನ ಈ ಮೌಲ್ಯವು ಬೃಹತ್ p ಮಾದರಿಯ ವಸ್ತುವಿನೊಳಗೆ ಸ್ವೀಕರಿಸುವವರ ಸಾಂದ್ರತೆಯನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನಾವು S ಅನ್ನು ಬೃಹತ್ ಸಾಂದ್ರತೆಗೆ ಮತ್ತು ಸವಕಳಿ ಪ್ರದೇಶದ ಅಗಲಕ್ಕೆ ಸಂಬಂಧಿಸಬಹುದಾಗಿದೆ ನಾವು ಹಾಗೆ ಮಾಡಿದರೆ S ಕೇವಲ NAe2WD2or ಗೆ ಸಂಬಂಧಿಸಿದೆ ಆದ್ದರಿಂದ ಸವಕಳಿ ಪ್ರದೇಶದೊಳಗೆ ವಿದ್ಯುದಾವೇಶದ ನಿರ್ದಿಷ್ಟ ವಿತರಣೆಯನ್ನು ಊಹಿಸುವ ಮೂಲಕ ಮತ್ತು ವಿದ್ಯುತ್ ಕ್ಷೇತ್ರವನ್ನು ಲೆಕ್ಕಾಚಾರ ಮಾಡುವ ಮೂಲಕ ಮತ್ತು ಅದನ್ನು ಸಂಭಾವ್ಯತೆಗೆ ಲಿಂಕ್ ಮಾಡುವ ಮೂಲಕ ನಾವು ಇದನ್ನು ಪಡೆಯಬಹುದು ಆದ್ದರಿಂದ ನೀವು p n ಜಂಕ್ಷನ್ ಅನ್ನು ನೋಡಿದಾಗ ನಾವು ಇದಕ್ಕಾಗಿ ಲೆಕ್ಕಾಚಾರವನ್ನು ಮಾಡಿದ್ದೇವೆ ಹಾಗಾಗಿ ಇಲ್ಲಿನ ವಾದವೂ ಇದೇ ಆಗಿದೆ ಆದ್ದರಿಂದ ನಾವು S ಅನ್ನು ನಿಮ್ಮ ಮೇಲ್ಮೈ ವಿಭವವಾದ NA ಗೆ ಸಂಬಂಧಿಸಬಹುದು ಇದು ನಿಮ್ಮ p ಟೈಪ್ ಸೆಮಿಕಂಡಕ್ಟರ್ ನಲ್ಲಿನ ಸ್ವೀಕಾರಕಗಳ ಸಾಂದ್ರತೆ ಮತ್ತು WD ಇದು ಸವಕಳಿ ಪ್ರದೇಶದ ಅಗಲವಾಗಿದೆ MOSFET ನ ಸಂದರ್ಭದಲ್ಲಿ ನಾವು ವಿಲೋಮವನ್ನು ಹೊಂದಿದ್ದೇವೆ ಆದ್ದರಿಂದ ನಾವು n ಚಾನೆಲ್ ಅನ್ನು ರಚಿಸಿದ್ದೇವೆ ನಾವು ಬಲವಾದ ವಿಲೋಮ ಎಂಬ ಸ್ಥಿತಿಯನ್ನು ವ್ಯಾಖ್ಯಾನಿಸುತ್ತೇವೆ ಬಲವಾದ ವಿಲೋಮ ಸಂದರ್ಭದಲ್ಲಿ ನಾವು n ಚಾನೆಲ್ ಅನ್ನು ರಚಿಸುತ್ತೇವೆ ಅಲ್ಲಿ ಎಲೆಕ್ಟ್ರಾನ್ಗಳ ಸಾಂದ್ರತೆಯು NA ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಬೃಹತ್ ವಸ್ತುವು p ಟೈಪ್ ಆಗಿರುವಂತೆ ಬಲವಾಗಿ n ಪ್ರಕಾರದ ಚಾನಲ್ ಅನ್ನು ರಚಿಸುತ್ತೇವೆ ನಾವು ಪ್ರಬಲವಾದ ವಿಲೋಮವನ್ನು ಹೊಂದಿರುವಾಗ N NA S ಎರಡು ಪಟ್ಟು ಬೃಹತ್ ಸಾಮರ್ಥ್ಯವಾಗಿರುತ್ತದೆ ಆದ್ದರಿಂದ ಇದನ್ನು ನಾವು ಅರ್ಥಮಾಡಿಕೊಳ್ಳಬಹುದು ಏಕೆಂದರೆ B ಎಂಬುದು ಆಂತರಿಕ ಫರ್ಮಿ ಮಟ್ಟಕ್ಕೆ ಸಂಬಂಧಿಸಿದಂತೆ ಫೆರ್ಮಿ ಮಟ್ಟದ ಸ್ಥಳವಾಗಿದೆ p ಟೈಪ್ನ ಸಂದರ್ಭದಲ್ಲಿ ಈ ಫರ್ಮಿ ಮಟ್ಟವು EFi ಗಿಂತ ಕೆಳಗಿರುತ್ತದೆ ಮತ್ತು ಈಗ ನಾವು ಅದನ್ನು n ಟೈಪ್ ಮಾಡಿದರೆ ಫರ್ಮಿ ಮಟ್ಟವು EFi ಗಿಂತ ಹೆಚ್ಚಾಗಿರುತ್ತದೆ ಮತ್ತು N NA ಮಾಡಿದಾಗ ಆಂತರಿಕದಿಂದ ಫರ್ಮಿ ಮಟ್ಟದ ಅಂತರವು ಒಂದೇ ಆಗಿರುತ್ತದೆ ಆದ್ದರಿಂದ ಇದು EFi ಗಿಂತ ಕೆಳಗೆ B ಯಿಂದ ಪ್ರಾರಂಭವಾಗುತ್ತದೆ ಮತ್ತು n ಟೈಪ್ ಆದಾಗ ಅದು EFi ಮೇಲೆ B ಆಗುತ್ತದೆ ಆದ್ದರಿಂದ ಒಟ್ಟು ಸಾಮರ್ಥ್ಯವು ಕೇವಲ 2 B ಆಗಿರುತ್ತದೆ ಇದು ವಿಲೋಮತೆಯ ನಿರ್ದಿಷ್ಟ ಪ್ರಕರಣವಾಗಿದೆ ಮತ್ತು ಇದನ್ನು ಸ್ಟ್ರಾಂಗ್ ಇನ್ವರ್ಶನ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಸ್ಟ್ರಾಂಗ್ ಇನ್ವರ್ಶನ್ ನಲ್ಲಿ ಅಗಲವನ್ನು ಲೆಕ್ಕಾಚಾರ ಮಾಡಲು ನಾವು ಇದನ್ನು ಸಮೀಕರಿಸುತ್ತೇವೆ ಆದ್ದರಿಂದ ನಾವು ಸ್ಟ್ರಾಂಗ್ ಇನ್ವರ್ಶನ್ ಪ್ರಕರಣವನ್ನು ಹೊಂದಿದ್ದೇವೆ ಇದು S 2 B ಆಗಿರುತ್ತದೆ ಇದು ಅಕ್ಸೆಪ್ಟಾರ್ ಲಾನ್ NAni ಸಾಂದ್ರತೆಗೆ ಸಂಬಂಧಿಸಿದೆ ಸವಕಳಿ ಪ್ರದೇಶದ ಅಗಲಕ್ಕೆ φ ಸಂಬಂಧಿಸಿದ ಎಕ್ಸ್ಪ್ರೆಶನ್ ಯನ್ನು ಸಹ ನಾವು ನೋಡಿದ್ದೇವೆ ಆದ್ದರಿಂದ Wm ಬಲವಾದ ವಿಲೋಮದಲ್ಲಿ ಸವಕಳಿ ಪ್ರದೇಶದ ಅಗಲವಾಗಿರಲಿ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ 2kTln NAni NAe2WM2or ಗೆ ಸಂಬಂಧಿಸಿದೆ ಅಲ್ಲಿ or ನಿಮ್ಮ ಸೆಮಿಕಂಡಕ್ಟರ್ ನ ಸಾಪೇಕ್ಷ ಅನುಮತಿ ಆಗಿದೆ ಸವಕಳಿ ಪ್ರದೇಶದ ಅಗಲವನ್ನು ಪಡೆಯಲು ನಾವು 2orkTe2NAln NAni ಇದನ್ನು ಮರುಹೊಂದಿಸಬಹುದು ಆದ್ದರಿಂದ ಈ ಸಮೀಕರಣವು ಸವಕಳಿ ಪ್ರದೇಶದ ಅಗಲವನ್ನು ನೀಡುತ್ತದೆ ನಾವು ಬಲವಾದ ವಿಲೋಮವನ್ನು ಹೊಂದಿರುವಾಗ ಒಟ್ಟು ಅಗಲ ಮತ್ತು ಇದು ವಸ್ತುವಿನೊಳಗೆ ಅಕ್ಸೆಪ್ಟಾರ್ ಸಾಂದ್ರತೆಗೆ ಸಂಬಂಧಿಸಿದೆ ನಾವು ವಿಲೋಮ ಪ್ರದೇಶದ ಅಗಲವನ್ನು ಕಂಡುಹಿಡಿಯಲು ಬಯಸಿದ್ದೇವೆ ಸವಕಳಿ ಪ್ರದೇಶವು ವಿಲೋಮ ಮತ್ತು ನಾವು P N ಅನ್ನು ಹೊಂದಿರುವ ಆದರೆ NA ಗಿಂತ ಕಡಿಮೆ ಇರುವ ಪ್ರದೇಶವಾಗಿದೆ ಅದನ್ನು ಮಾಡಲು ನಾವು φ x ಈ ಎಕ್ಸ್ಪ್ರೆಶನ್ ಯೊಂದಿಗೆ ಪ್ರಾರಂಭಿಸುತ್ತೇವೆ ಮತ್ತು ಈಗ ನಾನು ಬಲವಾದ ವಿಲೋಮ ಸ್ಥಿತಿಯನ್ನು ನೋಡುತ್ತಿದ್ದೇನೆ ಆದ್ದರಿಂದ ನಾನು Wm2 ಅನ್ನು ಹಾಕುತ್ತೇನೆ ನಾವು ವಿಲೋಮ ಪ್ರದೇಶವನ್ನು φ φB ಎಂದು ವ್ಯಾಖ್ಯಾನಿಸುತ್ತೇವೆ ನೆನಪಿಡಿ ಮೇಲ್ಮೈ ವಿಭವವು 2 φB ಆಗಿದೆ ಆದ್ದರಿಂದ ನಾವು ಈ ಮೌಲ್ಯಗಳನ್ನು ಇಲ್ಲಿ ಇರಿಸಬಹುದು ಮತ್ತುx 2 12 Wm ಅನ್ನು ಪಡೆಯಲು ಸರಳಗೊಳಿಸಬಹುದು ಆದ್ದರಿಂದ ಈ ಸೂತ್ರದಿಂದ ನೀಡಲಾದ ಸವಕಳಿ ಪ್ರದೇಶದ ಒಟ್ಟು ಅಗಲ ಮತ್ತು ವಿಲೋಮ ಪ್ರದೇಶದ ಅಗಲ ಎರಡನ್ನೂ ನಾವು ಲೆಕ್ಕ ಹಾಕಬಹುದು ಈ ಸಂಖ್ಯೆಗಳ ಅರ್ಥವನ್ನು ಪಡೆಯಲು ನಾವು ಕೆಲವು ಮೌಲ್ಯಗಳನ್ನು ಬದಲಿಸೋಣ ಆದ್ದರಿಂದ ನಾನು p ಟೈಪ್ ಅರೆವಾಹಕವನ್ನು ಹೊಂದಿದ್ದೇನೆ ನಾನು ಸಿಲಿಕಾನ್ ನೊಂದಿಗಿನ NA ಅನ್ನು 1017 cm 3 ಆಗಿ ತೆಗೆದುಕೊಳ್ಳಲಿದ್ದೇನೆ ನಾವು ಮೊದಲು ಬಲ್ಕ್ ಪೊಟೆನ್ಷಿಯಲ್ ಅನ್ನು ಲೆಕ್ಕ ಹಾಕಬಹುದು ಇದು ಆಂತರಿಕ ವಸ್ತುವಿನಲ್ಲಿನ ಫೆರ್ಮಿ ಮಟ್ಟ ಮತ್ತು ನಿಮ್ಮ p ಟೈಪ್ನಲ್ಲಿನ ಫೆರ್ಮಿ ಮಟ್ಟದ ನಡುವಿನ ವ್ಯತ್ಯಾಸವಾಗಿದೆ ಆದರೆ NAni ನೀವು ಸಿಲಿಕಾನ್ ಹೊಂದಿದ್ದರೆni 1010 ಎಂದು ನಮಗೆ ತಿಳಿದಿದೆ ಆದ್ದರಿಂದ ಇದು ನಿಮಗೆ 0 417 ಎಲೆಕ್ಟ್ರಾನ್ ವೋಲ್ಟ್ಗಳ ಮೌಲ್ಯವನ್ನು ನೀಡುತ್ತದೆ ಮತ್ತು ಇದು EFi ಗಿಂತ ಕೆಳಗಿರುತ್ತದೆ ಆದ್ದರಿಂದ ನಾವು ಈಗ ಈ p ಮಾದರಿಯ ವಸ್ತುವಿನಲ್ಲಿ n ಚಾನೆಲ್ ಅನ್ನು ರಚಿಸಲು ಬಯಸುತ್ತೇವೆ ಮತ್ತು ನಾವು ಅದನ್ನು ಬಲವಾದ ವಿಲೋಮವನ್ನಾಗಿ ಮಾಡಲು ಬಯಸುತ್ತೇವೆ ಆದ್ದರಿಂದ ವಸ್ತುವು ಹೆಚ್ಚು n ಟೈಪ್ ಆಗಿದ್ದು ಬೃಹತ್ p ಟೈಪ್ ಆಗಿದೆ ಅದನ್ನು ಮಾಡಲು ನಾವು ಮೇಲ್ಮೈ ಸಂಭಾವ್ಯ φS ಮತ್ತು 2 φB ಅನ್ನು ಹೊಂದಿರಬೇಕು ಇದು ಬೇರೇನೂ ಅಲ್ಲ 0 834 ಎಲೆಕ್ಟ್ರಾನ್ ವೋಲ್ಟ್ ಸವಕಳಿ ಪ್ರದೇಶದ ಒಟ್ಟು ಅಗಲಕ್ಕಾಗಿ ನಾವು ಎಕ್ಸ್ಪ್ರೆಶನ್ಯನ್ನು ಸಹ ಬರೆದಿದ್ದೇವೆ ಆದ್ದರಿಂದ ನಾವು ಇಲ್ಲಿ ಮೌಲ್ಯಗಳನ್ನು ಬದಲಿಸಬಹುದು ಮತ್ತು ಅದು φN ಅನ್ನು 100 ನ್ಯಾನೊಮೀಟರ್ಗಳಾಗಿ ನೀಡುತ್ತದೆ ಆದ್ದರಿಂದ ಇದು ಸವಕಳಿ ಪ್ರದೇಶದ ಒಟ್ಟು ಅಗಲವನ್ನು ಪ್ರತಿನಿಧಿಸುತ್ತದೆ ನೀವು ವಿಲೋಮ ಪ್ರದೇಶದ ಅಗಲವನ್ನು ಲೆಕ್ಕಾಚಾರ ಮಾಡಲು ಬಯಸಿದರೆ ಇದು x ಮತ್ತು ಇದು ಸರಿಸುಮಾರು 30 ನ್ಯಾನೋಮೀಟರ್ಗಳು ಆದ್ದರಿಂದ ಈ 100 ನ್ಯಾನೋಮೀಟರ್ಗಳು ಇದು Wm ಆಗಿದೆ ಇದು ಸವಕಳಿ ಪ್ರದೇಶದ ಒಟ್ಟು ಅಗಲವಾಗಿದೆ ಈ ಸವಕಳಿ ಪ್ರದೇಶದಲ್ಲಿ ನೀವು n ಚಾನೆಲ್ ಅನ್ನು ಹೊಂದಿದ್ದೀರಿ ಇದು ನಿಮ್ಮ ವಿಲೋಮ ಪ್ರದೇಶವಾಗಿದ್ದು ಅದು ಸರಿಸುಮಾರು 30 ನ್ಯಾನೊಮೀಟರ್ಗಳಷ್ಟು ಅಗಲವಿದೆ ನೀವು NA ಯ ಮೌಲ್ಯವನ್ನು ಹೆಚ್ಚಿಸಿದರೆ ನೀವು ನಿಮ್ಮ ವಸ್ತುವನ್ನು ಹೆಚ್ಚು p ಟೈಪ್ ಮಾಡಿ ಸವಕಳಿ ಪ್ರದೇಶದ ಒಟ್ಟು ಅಗಲವು ಕಡಿಮೆಯಾಗುತ್ತದೆ ಅದಕ್ಕೆ ಅನುಗುಣವಾಗಿ ಚಾನಲ್ನ ಅಗಲವೂ ಕಡಿಮೆಯಾಗುತ್ತದೆ ಆದ್ದರಿಂದ ನಾವು ನೋಡುವ ಮೊದಲು ಅಥವಾ ನಾವು MOSFETS ಅನ್ನು ಕೊನೆಗೊಳಿಸುವ ಮೊದಲು ಒಂದು ಕೊನೆಯ ವಿಷಯ MOSFET ನ ಸಂದರ್ಭದಲ್ಲಿ ಆಕ್ಸೈಡ್ ಪದರವು ಅವಾಹಕವಾಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ನಾವು ಆಕ್ಸೈಡ್ ಪದರಕ್ಕೆ ಅಥವಾ MOSFET ಗಾಗಿ ಧಾರಣವನ್ನು ವ್ಯಾಖ್ಯಾನಿಸಬಹುದು ನಂತರ ಕೆಪಾಸಿಟನ್ಸ್ ಬೇರೇನೂ ಅಲ್ಲ ಎಪ್ಸಿಲಾನ್ ನಾಟ್ ಎಪ್ಸಿಲಾನ್ ಆಕ್ಸೈಡ್ ಸಮಯದ ಪ್ರದೇಶವನ್ನು ಆಕ್ಸೈಡ್ ಪದರದ ದಪ್ಪದಿಂದ ಭಾಗಿಸಲಾಗಿದೆ IC ಉದ್ಯಮದ ವಿಷಯದಲ್ಲಿ MOSFET ಗಾಗಿ ಸಿಲಿಕಾನ್ ನಿಮ್ಮ ಆಯ್ಕೆಯ ವಸ್ತುವಾಗಿದೆ ಆದ್ದರಿಂದ ಬಳಸಲಾಗುವ ಆಕ್ಸೈಡ್ ಪದರವು ಯಾವಾಗಲೂ SiO2 ಆಗಿರುತ್ತದೆ ಮತ್ತು SiO2 3 9 ರ ಸಾಪೇಕ್ಷ ಅನುಮತಿಯನ್ನು ಹೊಂದಿರುತ್ತದೆ ಈಗ ಆದ್ದರಿಂದ ಇದು ನಿಮ್ಮ ಸ್ಕೇಲಿಂಗ್ ಆಗಿದ್ದು ಅಲ್ಲಿ ನೀವು ನೀಡಿದ IC ಯೊಳಗೆ ಪ್ಯಾಕ್ ಮಾಡಲಾದ ಹೆಚ್ಚಿನ ಟ್ರಾನ್ಸಿಸ್ಟರ್ ಗಳನ್ನು ಹೊಂದಿದ್ದೀರಿಆಯಾಮವು ಕಡಿಮೆಯಾಗಲು ಪ್ರಾರಂಭಿಸಿದಂತೆ ನಿಮ್ಮ ಟ್ರಾನ್ಸಿಸ್ಟರ್ ನ ಎಲ್ಲಾ ಇತರ ಘಟಕಗಳ ಆಯಾಮಗಳು ಸಹ ಕೆಳಗಿಳಿಯಬೇಕಾಗುತ್ತದೆ ಆದ್ದರಿಂದ ದಪ್ಪವು ಕಡಿಮೆಯಾದಂತೆ ನಿಮ್ಮ ಸಾಮರ್ಥ್ಯವು ಹೆಚ್ಚಾಗುತ್ತದೆ ಆದರೆ ನಿಮ್ಮ ದಪ್ಪವು ತುಂಬಾ ಚಿಕ್ಕದಾದರೆ ಆಕ್ಸೈಡ್ ಪದರವು ತುಂಬಾ ತೆಳುವಾಗಿರುತ್ತದೆ ಆದ್ದರಿಂದ ನಿಮ್ಮ ಗೇಟ್ ಮತ್ತು n ಚಾನೆಲ್ ಆಗಿರುವ ಲೋಹದ ಪದರಗಳ ನಡುವೆ ನೀವು ಸುರಂಗವನ್ನು ಹೊಂದಬಹುದು ಮತ್ತು ಇದು ಚಾನಲ್ನ ಗುಣಲಕ್ಷಣಗಳ ಮೇಲೆ ಪರಿಣಾಮ ಬೀರುತ್ತದೆ ಆಕ್ಸೈಡ್ ಪದರವನ್ನು ಇತರ ಹಿಕ್ಕಿ ಡೈಎಲೆಕ್ಟ್ರಿಕ್ ವಸ್ತುಗಳಿಂದ ಬದಲಾಯಿಸುವುದನ್ನು ತಡೆಯಲು ನೀವು ಇನ್ನೂ ಸಮಂಜಸವಾದ ದಪ್ಪವನ್ನು ಹೊಂದಬಹುದು ಮತ್ತು ಅದೇ ಸಮಯದಲ್ಲಿ ಹೆಚ್ಚಿನ ಸಾಮರ್ಥ್ಯಗಳನ್ನು ಹೊಂದಿರಬಹುದು ಆದ್ದರಿಂದ ನಾವು ಸಿಲಿಕಾನ್ ಡೈಆಕ್ಸೈಡ್ ಅನ್ನು ಇತರ ವಸ್ತುಗಳೊಂದಿಗೆ ಹೆಚ್ಚಿನ εor ನೊಂದಿಗೆ ಬದಲಾಯಿಸುತ್ತೇವೆ ಆದ್ದರಿಂದ ಬಳಸಲಾಗುವ ಇತರ ಕೆಲವು ವಸ್ತುಗಳೆಂದರೆ ಸಿಲಿಕಾನ್ ನೈಟ್ರೈಡ್ 7 ರ ರಿಲೇಟಿವ್ ಪೇರ್ಮಿಟ್ಟಿವಿಟಿಯೊಂದಿಗೆ ಆದರೆ ಲೋಹದ ಆಕ್ಸೈಡ್ಗಳನ್ನು ಸಹ ಬಳಸಲಾಗುತ್ತದೆ ಟ್ಯಾಂಟಲಮ್ ಆಕ್ಸೈಡ್ 25 ಟೈಟಾನಿಯಂ ಡೈಆಕ್ಸೈಡ್ 60 ರಿಂದ 100 ರವರೆಗೆ ಇರುತ್ತದೆ ಇತ್ತೀಚಿನ IC ಉದ್ಯಮದಲ್ಲಿ ನಾವು ಲೋಹದ ಆಕ್ಸೈಡ್ ಸೆಮಿಕಂಡಕ್ಟರ್ ಅನ್ನು ಹೆಚ್ಚಿನ ಡೈಎಲೆಕ್ಟ್ರಿಕ್ ಮೌಲ್ಯವನ್ನು ಹೊಂದಿರುವ ಅವಾಹಕದೊಂದಿಗೆ ಬದಲಾಯಿಸಿದ್ದೇವೆ ಇದರೊಂದಿಗೆ ನಾವು ಕೋರ್ಸ್ನ MOSFET ಭಾಗ ಮತ್ತು ಟ್ರಾನ್ಸಿಸ್ಟರ್ ನೊಂದಿಗೆ ಮಾಡಿದ್ದೇವೆ ಮುಂದೆ ನಿಮ್ಮ ಅರೆವಾಹಕಗಳೊಂದಿಗೆ ಬೆಳಕು ಸಂವಹಿಸಿದಾಗ ಏನಾಗುತ್ತದೆ ಎಂಬುದನ್ನು ನಾವು ನೋಡಲು ಪ್ರಾರಂಭಿಸುತ್ತೇವೆ ಆದ್ದರಿಂದ ನಾವು ಎಲ್ಇಡಿಗಳು ಮತ್ತು ಸೌರ ಕೋಶಗಳಂತಹ ಆಪ್ಟೊಎಲೆಕ್ಟ್ರಾನಿಕ್ ಸಾಧನಗಳನ್ನು ನೋಡಲಿದ್ದೇವೆ ಆದರೆ ನಾವು ಅದನ್ನು ಮಾಡುವ ಮೊದಲು ನಾವು ಮೊದಲು ಅರೆವಾಹಕಗಳೊಂದಿಗೆ ಬೆಳಕಿನ ಸಾಮಾನ್ಯ ಪರಸ್ಪರ ಕ್ರಿಯೆಯನ್ನು ಪರಿಗಣಿಸುತ್ತೇವೆ